ಮತ್ತೆ ಸ್ವಾಗತ ಇದೀಗ ಸ್ಟಾರ್ Δ ರೂಪಾಂತರದ ಬಗ್ಗೆ ಹೇಳಲಾಗಿದೆ Δ ರೂಪಾಂತರವಲ್ಲ ಆದ್ದರಿಂದ ನಾವು ಇದನ್ನು ಇಲ್ಲಿ ಹೇಗೆ ಸಂಯೋಜಿಸುತ್ತೇವೆ ನಾವು ವಿಷಯಗಳನ್ನು ಸ್ವಲ್ಪಮಟ್ಟಿಗೆ ನೋಡುತ್ತೇವೆ ಆದ್ದರಿಂದ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ಉದಾಹರಣೆಗೆ ಬ್ರಿಜ್ ಸರ್ಕ್ಯೂಟ್ ಅನ್ನು ರೇಖಾಚಿತ್ರ 40 ರಲ್ಲಿ ನೀಡಲಾಗಿದೆ ಆದ್ದರಿಂದ R6 ಮೂಲಕ ರೆಸಿಸ್ಟರ್ R1 ಅನ್ನು ಹೇಗೆ ಸಂಯೋಜಿಸುತ್ತೇವೆ ಈಗ ಇಲ್ಲಿ ಸರಳ ಬ್ರಿಜ್ ಸರ್ಕ್ಯೂಟ್ ಇದೆ ಮತ್ತು ನೀವು ಪ್ರತಿರೋಧ R1 R2 R3 R 4 R5 R 6 ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ಈ R1 ಅನ್ನು R6 ಮೂಲಕ ಹೇಗೆ ಸಂಯೋಜಿಸಬಹುದು ಆದ್ದರಿಂದ ಏಕೆಂದರೆ ಅವುಗಳ ಸಂಪರ್ಕಗಳು ಹೇಗೆ ಅಂತಹ ಸಂದರ್ಭದಲ್ಲಿ ಸರಣಿ ಪ್ಯಾರಾಬೋಲಾ ಸಂಯೋಜನೆಯನ್ನು ಪಡೆಯಲು ನಿಮಗೆ ಕಷ್ಟವಾಗುತ್ತದೆ ಆದ್ದರಿಂದ ಮೂರು ಟರ್ಮಿನಲ್ ಸಮಾನ ನೆಟ್ವರ್ಕ್ ಅನ್ನು ಬಳಸುವ ಮೂಲಕ ಸರಳೀಕರಿಸಬೇಕಾಗಿದೆ ಸಾಮಾನ್ಯವಾಗಿ ನಾವು 3 ಟರ್ಮಿನಲ್ಗಳಿಗೆ ಸಮಾನವಾದ ನೆಟ್ವರ್ಕ್ ಅನ್ನು ಪರಿಗಣಿಸುತ್ತೇವೆ ಉದಾಹರಣೆಗೆ ನಿಮ್ಮ ಈ ವಿಷಯ ಸ್ವಲ್ಪ ತಡೆಯಿರಿ ಆದ್ದರಿಂದ 3 ಟರ್ಮಿನಲ್ ಎಂದರೆ ಮೂಲತಃ 2 ಟರ್ಮಿನಲ್ಗಳು ಈ ಎರಡು ಟರ್ಮಿನಲ್ಗಳು ನಿಜವಾಗಿ ಸಾಮಾನ್ಯವೆಂದು ಗಮನಿಸಿ ಮೂಲತಃ ಇದು ಒಂದು ಟರ್ಮಿನಲ್ ಮತ್ತು ಇದು ಮತ್ತೊಂದು ಟರ್ಮಿನಲ್ ಮತ್ತು 2 ಮತ್ತು 4 ಏಕೆಂದರೆ ಮೂಲತಃ ಇದು ಸಾಮಾನ್ಯ ಟರ್ಮಿನಲ್ ಆಗಿದೆ ಆದ್ದರಿಂದ ಇದು 4 ಟರ್ಮಿನಲ್ ಅಲ್ಲ ಇದು 3 ಟರ್ಮಿನಲ್ ಆಗಿದೆ ಪ್ರತಿರೋಧಗಳನ್ನು R1R2 R3 ಎಂದು ಹೇಳಲಾಗುತ್ತದೆ ನೀವು ಈ ರೀತಿ ಚಿತ್ರಿಸುತ್ತಿದ್ದರೆ ನಾವು ಸ್ಟಾರ್ ಅನ್ನು ಸಂಪರ್ಕ ಹೊಂದಿದ್ದೇವೆ ಅದೇ ಸರ್ಕ್ಯೂಟ್ ಅನ್ನು ನೀವು ವಿಸ್ತರಿಸಿದರೆ ಮತ್ತು ಅದೇ ಸರ್ಕ್ಯೂಟ್ ನಂತೆ ಮಾಡಿದರೆ ಎರಡೂ ಒಂದೇ ಆಗಿರುತ್ತದೆ ಕೆಲವೊಮ್ಮೆ ಇದನ್ನು ನಾವು T ನೆಟ್ವರ್ಕ್ ಎಂದು ಕರೆಯುತ್ತೇವೆ ಇಲ್ಲಿ R1 R2 ಮತ್ತು R3 ಕೇವಲ ಈ ಬಿಂದು ಮತ್ತು ಈ ಬಿಂದುವನ್ನು ವಿಸ್ತರಿಸಿ ಮತ್ತು ಅದನ್ನು ಈ R1 R2 ನಂತೆ ಚಿತ್ರ ಬಿಡಿಸಿ ಇದು ಕೆಲವೊಮ್ಮೆ ನಾವು T ನೆಟ್ವರ್ಕ್ ಎಂದು ಕರೆಯುತ್ತೇವೆ ಅಥವಾ ಎರಡೂ ಒಂದೇ ಆಗಿರುತ್ತದೆ ಆದ್ದರಿಂದ ಇದು ಮೂಲತಃ 3 ಟರ್ಮಿನಲ್ ಆಗಿದೆ ಏಕೆಂದರೆ 2 ಮತ್ತು 4 ಸಾಮಾನ್ಯ ಟರ್ಮಿನಲ್ ಆಗಿದೆ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ನಾವು ಕರೆಯುವ ಸ್ಟಾರ್ ನೆಟ್ವರ್ಕ್ ಕೆಲವೊಮ್ಮೆ ಇದನ್ನು ವೈ ನೆಟ್ವರ್ಕ್ ಎಂದು ಸಹ ಕರೆಯುತ್ತಾರೆ ಮತ್ತು ಇದು T ನೆಟ್ವರ್ಕ್ ಆಗಿದೆ ಆದ್ದರಿಂದ ಇನ್ನೊಂದು ವಿಷಯವೆಂದರೆ Δ ಅಥವಾ ಪೈ ನೆಟ್ವರ್ಕ್ ಆದ್ದರಿಂದ ಇದು ವಾಸ್ತವವಾಗಿ ಇದು ಕೆಲವೊಮ್ಮೆ Δ ನೆಟ್ವರ್ಕ್ ಆಗಿದೆ ಇಲ್ಲಿ 2 ಮತ್ತು 4 ಸಹ ಸಾಮಾನ್ಯ ಟರ್ಮಿನಲ್ ಆಗಿದೆ ಆದ್ದರಿಂದ ಇದು ಮೂಲತಃ 3 ಟರ್ಮಿನಲ್ ಆಗಿದೆ ಇದು ನಿಜವಾಗಿ ಇದು 1 2 3 4 ಇದು ಗುರುತಿಸುತ್ತದೆ ಆದರೆ ಇದು ಮೂಲತಃ 3 ಟರ್ಮಿನಲ್ ಮತ್ತು ಈ ಬಿಂದುವನ್ನು ಎಲ್ಲೋ ಇಲ್ಲಿಗೆ ತಂದು ಈ ಬಿಂದುವನ್ನು ಎಲ್ಲೋ ಇಲ್ಲಿಗೆ ತಂದರೆ ಇದು ಪೈ ನೆಟ್ವರ್ಕ್ನಂತೆ ಕಾಣುತ್ತದೆ ಆದ್ದರಿಂದ ಏಕೆಂದರೆ ಇದು ಸಾಮಾನ್ಯ ಅಂಶವಾಗಿದೆ ಆದ್ದರಿಂದ ಇದು ಪೈ ನೆಟ್ವರ್ಕ್ ಎರಡೂ ಒಂದೇ ಆಗಿರುತ್ತದೆ ಕೆಲವೊಮ್ಮೆ ಇದನ್ನು ನಾವು Δ ನೆಟ್ವರ್ಕ್ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಕೆಲವೊಮ್ಮೆ ಪೈ ನೆಟ್ವರ್ಕ್ ಎಂದು ಕರೆಯುತ್ತೇವೆ ಆದರೆ ಎರಡೂ ಒಂದೇ ಆಗಿರುತ್ತವೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು Δ ನೆಟ್ವರ್ಕ್ ಮತ್ತು ಪೈ ನೆಟ್ವರ್ಕ್ ಎಂದು ಬರೆಯಲಾಗಿದೆ ಆದ್ದರಿಂದ ಮೂಲತಃ ನೀವು ಸ್ಟಾರ್ ನಿಂದ ಡೆಲ್ಟಾಕ್ಕೆ ಮತ್ತು ಡೆಲ್ಟಾದಿಂದ ಸ್ಟಾರ್ ಪರಿವರ್ತನೆಗೆ ಹೋಗಬೇಕು ಆದ್ದರಿಂದ ನಾವು ಇದನ್ನು ಹೇಗೆ ಮಾಡುತ್ತೇವೆ ಸ್ವಲ್ಪ ತಡೆಯಿರಿ ಆದ್ದರಿಂದ ಈಗ ಡೆಲ್ಟಾದಿಂದ ಸ್ಟಾರ್ ಪರಿವರ್ತನೆಗೆ ಈ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ನೀವು ಅಸ್ತಿತ್ವದಲ್ಲಿರುವ ಡೆಲ್ಟಾ ನೆಟ್ವರ್ಕ್ ಮತ್ತು ಅದಕ್ಕೆ ಸಮನಾದ ಸ್ಟಾರ್ ನೆಟ್ವರ್ಕ್ ಅನ್ನು ಅತಿರೇಕಗೊಳಿಸಬೇಕು ಮತ್ತು ನೀವು Δ ದಿಂದ ಸ್ಟಾರ್ ಪರಿವರ್ತನೆಗೆ ಹೋದಾಗ ಸ್ಟಾರ್ ನೆಟ್ವರ್ಕ್ನಲ್ಲಿ ಸಮಾನ ಪ್ರತಿರೋಧಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಸ್ಟಾರ್ ಜಾಲದಲ್ಲಿ ಸಮಾನ ಪ್ರತಿರೋಧಗಳನ್ನು ಪಡೆಯಲು ಸ್ಟಾರ್ ಅಥವಾ T ನೆಟ್ವರ್ಕ್ನಲ್ಲಿನ ಪ್ರತಿಯೊಂದು ಜೋಡಿ ನೋಡ್ಗಳ ನಡುವಿನ ಪ್ರತಿರೋಧವು ಡೆಲ್ಟಾ ಅಥವಾ ಪೈ ನೆಟ್ವರ್ಕ್ನಲ್ಲಿ ಒಂದೇ ಜೋಡಿ ನೋಡ್ಗಳ ನಡುವಿನ ಪ್ರತಿರೋಧಕ್ಕೆ ಸಮನಾಗಿರುತ್ತದೆ ಅದು ಹೇಗೆ ಕಾಣುತ್ತದೆ ಎಂದು ತಿಳಿದಿದೆಯೇ ಈಗ ಇವುಗಳನ್ನು ಮೊದಲು ಕಂಡುಹಿಡಿಯಲು ಪ್ರಯತ್ನಿಸೋಣ ಉದಾಹರಣೆಗೆ ಟರ್ಮಿನಲ್ಗಳು 1 ಮತ್ತು 2 ಸ್ಟಾರ್ ನೆಟ್ವರ್ಕ್ಗೆ ಹೋದರೆ ಟರ್ಮಿನಲ್ಗಳು 1 ಮತ್ತು 2 2 ಮತ್ತು 4 ಸಾಮಾನ್ಯವಾಗಿದೆ ಆದ್ದರಿಂದ ಇಲ್ಲಿ ನಾನು 2 ಮತ್ತು 4 ಸಾಮಾನ್ಯವೆಂದು ಮಾಡುತ್ತೇನೆ ಇದರರ್ಥ ಈ ಭಾಗವನ್ನು ಮರೆತುಬಿಡಿ R12 ತೆಗೆದುಕೊಳ್ಳಿ ಅಂದರೆ R12 ಭಾಗವು ತೆರೆದಾಗ ಆದ್ದರಿಂದ R12 ವಾಸ್ತವವಾಗಿ R1R3 ಆಗುತ್ತದೆ ಏಕೆಂದರೆ ಇದು R1 ಮತ್ತು ಇದು R3 ಆಗಿದೆ ಆದ್ದರಿಂದ R12 ಎನ್ನುವುದು R1R3 ಆಗುತ್ತದೆ ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ನೀವು ಇದನ್ನು ನೋಡಿದರೆ R1 2 ಸ್ಟಾರ್ R1R3 ಇದು ನಿಮ್ಮ ಸ್ಟಾರ್ ಸಂಪರ್ಕಕ್ಕಾಗಿ R1 2 ಸ್ಟಾರ್ R1R3 ಆಗಿದೆ ಈಗ R1 2 lrmΔ ಅನ್ನು ನೋಡಿದರೆ ಮತ್ತೆ ಇಲ್ಲಿಗೆ ಬನ್ನಿ ಇಲ್ಲಿ R12 lrmΔಗೆ ಬಂದಾಗ ಇಲ್ಲಿ ನೀವು ಈ ವಿಷಯವನ್ನು ಮರೆತುಹೋದಾಗ R1 2 lrmΔ ಈ ಕಡೆ ಏನೂ ಸಂಪರ್ಕಗೊಂಡಿಲ್ಲ ಅಂದರೆ ಇಲ್ಲಿ ನೋಡಿದರೆ ಅದು ಕಂಡುಬರುತ್ತದೆ ನೀವು ಇಲ್ಲಿ ಕಂಡುಹಿಡಿಯಲು ಪ್ರಯತ್ನಿಸಿದರೆ R1 2 lrmΔ ಎಂದರೆ Δ ಸಂಪರ್ಕ ಅಂದರೆ Rc ಮತ್ತು Ra ಸರಣಿಯಲ್ಲಿದೆ ಅಂದರೆ Rb ಯೊಂದಿಗೆ ಸಮಾನಾಂತರವಾಗಿ Ra Rc ಇದರರ್ಥ Ra Rc ಗೆ ಸಮಾನವಾಗಿ ಬರೆಯಬಹುದು ಈ ಎರಡು Ra Rc ಸರಣಿಯಲ್ಲಿವೆ ಇದಕ್ಕೆ ಸಮಾನಾಂತರವಾಗಿ Rb ಇದೆ ಅದರ ಅರ್ಥ R12 lrmlrmΔ Ra Rc Rb ಅನ್ನು Ra Rc Rb ನಿಂದ ಭಾಗಿಸಲಾಗಿದೆ ಆದ್ದರಿಂದ ಏಕೆಂದರೆ ನೀವು R1 2 lrmಅನ್ನು ತೆಗೆದುಕೊಂಡ ತಕ್ಷಣ ದಯವಿಟ್ಟು ಇಲ್ಲಿ ಯಾವುದನ್ನೂ ಪರಿಗಣಿಸಬೇಡಿ ಅದು ಸರಳವಾಗಿ Ra ಮತ್ತು Rc ಈ Rc ಇದು ತೆರೆದಿರುತ್ತದೆ ಆದ್ದರಿಂದ ಈ ಭಾಗದಲ್ಲಿ ಏನೂ ಇಲ್ಲ ಮತ್ತು ಆದ್ದರಿಂದ Ra Rc ಅಲ್ಲಿ ಸರಣಿಯಲ್ಲಿ ಆ Rb ಜೊತೆಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇದು Rb Ra Rc ಅನ್ನು Rb Ra Rc ನಿಂದ ಭಾಗಿಸುತ್ತದೆ ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸಿ ಮತ್ತು ಅದಕ್ಕೆ ಹೋಗುವುದು ಆದ್ದರಿಂದ ನೀವು ಅದಕ್ಕೆ ಬಂದರೆ ಕ್ಷಮಿಸಿ ಆ R1 2 lrmlrmΔ Rb ಅನ್ನು Ra Rcಗೆ ಸಮಾನಾಂತರವಾಗಿದೆ ಅಂದರೆ Rb Ra Rc Rb Ra Rc ಈಗ ಎರಡೂ ವಾಸ್ತವವಾಗಿ ಒಂದೇ R1 2 ಸ್ಟಾರ್ ಮತ್ತು R1 2 Δ ಎರಡೂ ಸಮಾನವಾಗಿವೆ R12 ಸ್ಟಾರ್ R12 Δ ಅನ್ನು ಹೊಂದಿಸುವುದು ಏಕೆಂದರೆ ಸಮಾನತೆಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅವು ಸಮಾನವಾಗಿರುತ್ತದೆ ಆದ್ದರಿಂದ R1 2 R1R3 Rb Ra Rc Ra Rb Rc ಇದು ಸಮೀಕರಣ 42 ಆಗಿದೆ ಈ ಎಲ್ಲಾ ಸಮೀಕರಣ ಸಂಖ್ಯೆ 40 41 ಅನ್ನು ನೀಡಲಾಗಿದೆ ಆದ್ದರಿಂದ ನಿಮಗೆ ಒಂದು ಸಮೀಕರಣದಿಂದ R1R3 ನಿಮಗೆ ಸಿಕ್ಕಿದೆ ಅದೇ ರೀತಿ ನಿಮ್ಮ R13 ಅನ್ನು ಈ ಸರ್ಕ್ಯೂಟ್ಗೆ ಬಂದಾಗ ನೀವು R13 ಗೆ ಬಂದಾಗ ನೀವು R13 ಬಂದಾಗ ಇದರರ್ಥ ಸ್ವಲ್ಪ ತಡೆಯಿರಿ ಇದು 1 ಮತ್ತು ಇದು 3 R13 ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಇದು ನಿಜವಾಗಿ R13 ನಂತರ ಅದು ಸ್ಟಾರ್ ಮೂಲತಃ ಏನೂ ಅಲ್ಲ ಆದರೆ R1R2 ಏಕೆಂದರೆ ಇನ್ನೊಂದು ಬದಿಯಲ್ಲಿ ಏನೂ ತೆರೆದಿಲ್ಲ ಆದ್ದರಿಂದ ಇದು R1R2 ಸರಿ R1 ಮತ್ತು R2 ಇದು ನಿಮ್ಮ R13 ಮತ್ತು ನೀವು ಬರೆಯುವಾಗ ಇದು ಸ್ಟಾರ್ ಗಾಗಿ ಈಗ Δಗೆ ಬಂದಾಗ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಇಲ್ಲಿಗೆ ಬಂದಾಗ ಸರಿ ಇಲ್ಲಿ ನೀವು R13 ಗೆ ಪ್ರಯತ್ನಿಸಿದಾಗ ಅದನ್ನು ಗುರುತಿಸಲು ನನಗೆ ಅವಕಾಶ ಮಾಡಿಕೊಡಿ ಇದು 1 ಮತ್ತು ಇದು 3 ನೀವು R13 ಗೆ ಹೊರಬರುವಾಗ ಅಂದರೆ ಆ ಸಮಯದಲ್ಲಿ Ra ಮತ್ತು Rb ಸರಣಿಯಲ್ಲಿವೆ ಆದ್ದರಿಂದ R13 lrmΔ Ra Rb ಈ ಎರಡು ಸರಣಿಯಲ್ಲಿವೆ ಅದು Rc ಗೆ ಸಮಾನಾಂತರವಾಗಿರುತ್ತದೆ ಅಂದರೆ ಅದು Ra Rb Rc ಅನ್ನು Ra Rb Rc ಭಾಗಿಸಿದೆ ಏಕೆಂದರೆ R1 3 ತೆಗೆದುಕೊಳ್ಳುವಾಗ ಈ Rb ಮತ್ತು Rc Ra ಅಲ್ಲಿ ಸರಣಿಯಲ್ಲಿದೆ ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಅಂದರೆ ಯಾವಾಗ R13 ತೆಗೆದುಕೊಳ್ಳಬೇಕು Ra ಮತ್ತು Rb ಸರಣಿಯಲ್ಲಿವೆ ಮತ್ತು ಅದು Ra Rb ಯೊಂದಿಗೆ Rc ಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇದು R1 3 lrmΔ Ra Rb Rc ಅನ್ನು Ra Rb Rc ನಿಂದ ಭಾಗಿಸುತ್ತದೆ ಅದಕ್ಕಾಗಿಯೇ ನಾವು ಈ ಸಮೀಕರಣವನ್ನು R13 R1R2 RcRa Rb Ra Rb Rc ಬರೆಯುತ್ತಿದ್ದೇವೆ ಇದು ಸಮೀಕರಣ 43 ಆಗಿದೆ ಅದೇ ರೀತಿ ಮೂರನೆಯದು R34 ಸಹ ನೀವು ಕಂಡುಹಿಡಿಯಬಹುದು ನಾನು ಮತ್ತೆ ಪುನರಾವರ್ತಿಸಬೇಕಾಗಿಲ್ಲ ಈಗ ನಿಮಗೆ ವಿಷಯಗಳು ಅರ್ಥವಾಗುತ್ತವೆ ಅಂತೆಯೇ ಸ್ಟಾರ್ ನ R34 R2 R 3 ಮತ್ತು Δ ಗಾಗಿ Rb Rc ಎನ್ನುವುದು Ra ಗೆ ಸಮಾನಾಂತರವಾಗಿರುವುದನ್ನು ನೋಡುತ್ತೇವೆ ಆದ್ದರಿಂದ ಏಕೆಂದರೆ Rb ಮತ್ತು Rc ಸರಣಿಯಲ್ಲಿರುತ್ತದೆ ಆದ್ದರಿಂದ Rb Rc Ra ಅನ್ನು Ra Rb Rc ನಿಂದ ಭಾಗಿಸಲಾಗಿದೆ ಆದ್ದರಿಂದ ಸಮೀಕರಣ 42 ಸಮೀಕರಣ 43 ಮತ್ತು ಸಮೀಕರಣ 44 ಅನ್ನು ಗಮನಿಸಿದರೆ 3 ಅಪರಿಚಿತ ಮತ್ತು 3 ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ನಾನು ನೇರವಾಗಿ ಪರಿಹಾರವನ್ನು ಬರೆಯುತ್ತಿದ್ದೇನೆ ಆದರೆ ನೀವು ಬಯಸಿದರೆ ನಿಮ್ಮದೇ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸಬಹುದು ಆದರೆ ಅಗತ್ಯವಿಲ್ಲ ವಾಸ್ತವವಾಗಿ ಕೆಲವು ತಂತ್ರಗಳಿವೆ ನೀವು ಅದನ್ನು ನಿಮ್ಮ ಸ್ಮರಣೆಯಲ್ಲಿ ಇಡಬಹುದು ಆದ್ದರಿಂದ R1R2 R3 ಗಾಗಿ 42 43 ಮತ್ತು 44 ಅನ್ನು ಪರಿಹರಿಸುವುದರಿಂದ ನಿಮಗೆ R1 Rb Rc Ra Rb Rc R2 Rc Ra Ra Rb Rc ಮತ್ತು R3 Ra Rb Ra Rb Rc ಸಿಗುತ್ತದೆ ಆದ್ದರಿಂದಇದನ್ನು ನೀವು ಹೇಗೆ ನೆನಪಲ್ಲಿ ಇಟ್ಟುಕೊಳ್ಳುತ್ತೀರಿ lrmΔ ದಿಂದ ಸ್ಟಾರ್ ಗೆ ಇದನ್ನು ಹೇಗೆ ನೆನಪಿಟ್ಟುಕೊಳ್ಳುವುದು ಆದ್ದರಿಂದ ಈ ವಿಷಯಕ್ಕೆ ಹಿಂತಿರುಗಿ Δ ದಿಂದ ಸ್ಟಾರ್ ರೂಪಾಂತರ ಇದಕ್ಕೆ ಹಿಂತಿರುಗಿ ಈಗ 12 ಅನ್ನು R1R2 R3 ಎಂದು ಭಾವಿಸಿ ಮತ್ತು ಇಲ್ಲಿ ಅದು Rb Rc Ra ಎಂದು ಭಾವಿಸಿ ಆದ್ದರಿಂದ ನಾನು ಈ ಸ್ಟಾರ್ ಅನ್ನು ಈ Δ ದಲ್ಲಿ ಅತಿರೇಕಗೊಳಿಸಿದರೆ ಅದು ಹೇಗೆ ಕಾಣುತ್ತದೆ ನಾನು ಅದನ್ನು ಮಾಡುವಾಗ ಇದು ನಿಮ್ಮ ಈ ವಿಷಯದೊಂದಿಗೆ ಹೊಂದಿಕೆಯಾಗುತ್ತಿದೆ ಎಂದು ಭಾವಿಸಿ ಸ್ವಲ್ಪ ತಡೆಯಿರಿ R1 R2 R3 ಸರಿ ಈಗ ಸ್ವಲ್ಪ ತಡೆಯಿರಿ ವಾಸ್ತವವಾಗಿ ನೀವು ಇದನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಇದು ನಿಜವಾಗಿ R1 ಇದು ನಿಜವಾಗಿ R2 ಮತ್ತು ಇದು ನಿಜವಾಗಿ R3 ಆಗಿದೆ ಆದ್ದರಿಂದ R1 ಇರುತ್ತದೆ ನೀವು R1 ನೋಡಿದ್ದೀರಿ ಇದು ನಿಮ್ಮ R1 ಮತ್ತು ಇದು lrmΔ ಆದ್ದರಿಂದ RbRc Ra Rb Rc ಆಗಿರುತ್ತದೆ ಅಂದರೆ ನೀವು R1 ತೆಗೆದುಕೊಂಡಾಗ ಈ 2 ಪ್ರತಿರೋಧದ ಪಕ್ಕದ ಶಾಖೆಯ ಉತ್ಪನ್ನ ಎಲ್ಲಾ Ra Rb Rc ಮೊತ್ತದಿಂದ ಭಾಗಿಸಲಾಗಿದೆ ಅಂತೆಯೇ R2 ಎರಡು ರೆಸಿಸ್ಟರ್ ಪಕ್ಕದ ಶಾಖೆಯ ಉತ್ಪನ್ನ ಅಂದರೆ Ra Rc ಅನ್ನು Ra Rb Rc ನಿಂದ ಭಾಗಿಸಿ ಅದೇ ರೀತಿ R3 ಪಕ್ಕದ ಶಾಖೆಯ ಉತ್ಪನ್ನ ಅಂದರೆ Ra Rb ಅನ್ನು Ra Rb Rc ನಿಂದ ಭಾಗಿಸಲಾಗಿದೆ ಆದ್ದರಿಂದ ನೀವು ಆ ವ್ಯುತ್ಪನ್ನಕ್ಕೆ ಹೋದರೆ R1 Rb Rc Ra Rb Rc R2 Rc Ra Ra Rb Rc R 3 Ra Rb Ra Rb Rc ಅಂದರೆ Ra Rb ಪಕ್ಕದ ಶಾಖೆಯ ಉತ್ಪನ್ನ ಪ್ರತಿರೋಧ ಎಂದು ಹೇಳಿದೆ ಅಂದರೆ ನಿಮ್ಮ R1R2 R3 ಪ್ರಕರಣವು Ra Rb Rc ಯಿಂದ ಸಾಮಾನ್ಯ ಛೇದವಾಗಿದ್ದರೆ ಮತ್ತು ಪಕ್ಕದ ಶಾಖೆ ಎರಡು ಪ್ರತಿರೋಧ ಉತ್ಪನ್ನವನ್ನು ತೆಗೆದುಕೊಳ್ಳಬೇಕಾಗಿದೆ ಅದು ಸ್ಟಾರ್ ಪರಿವರ್ತನೆಗೆ ನಿಮ್ಮ ಡೆಲ್ಟಾ ಆಗಿದೆ ಸರಿ ಸ್ಟಾರ್ ಪರಿವರ್ತನೆಗೆ ಡೆಲ್ಟಾ ಆದ್ದರಿಂದ ಅದು 45 46 ಮತ್ತು 47 ಇದು ಸಮೀಕರಣ ಸಂಖ್ಯೆ ಈಗ ಪ್ರಶ್ನೆಯು y ನ ಸೂಪರ್ಪೋಸಿಷನ್ ಮತ್ತು Δ ನೆಟ್ವರ್ಕ್ಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಇಲ್ಲಿ ಈ ವಿಷಯವನ್ನು ತೋರಿಸಲಾಗಿದೆ ನಾನು ತೋರಿಸಿದ ಯಾವುದೇ R1 ಈ ಪಕ್ಕದ ಶಾಖೆಯ R1 ಉತ್ಪನ್ನವನ್ನು Rb Rc RaRbRc ತೆಗೆದುಕೊಳ್ಳುವಾಗ ಅದೇ ರೀತಿ R 2 ಈ ಪಕ್ಕದ ಶಾಖೆಯ ಉತ್ಪನ್ನ Ra Rc Ra Rb Rc ಮತ್ತು R3 Rb Ra RaRb Rc ಅದು ಏನೇ ಇರಲಿ ಇಲ್ಲಿ 45 46 ರಲ್ಲಿ ಬರೆಯಲಾಗಿದೆ ನೆನಪಿಟ್ಟುಕೊಳ್ಳುವುದು ಸುಲಭ ಮತ್ತು ಒಂದು ಹೆಚ್ಚುವರಿ ನೋಡ್ ತಟಸ್ಥವಾಗಿದ್ದು ಎಸಿ ಸರ್ಕ್ಯೂಟ್ಗಾಗಿ ನಾವು ನಂತರ ನೋಡುತ್ತೇವೆ ಆ ವಿಷಯಗಳನ್ನು ಇಲ್ಲಿ ನೋಡುವುದಿಲ್ಲ ಇಲ್ಲಿ ಮತ್ತೊಂದು ಹೆಚ್ಚುವರಿ ನೋಡ್ ಅನ್ನು ರಚಿಸಲಾಗಿದೆ ನಾವು ನಂತರ ನೋಡುತ್ತೇವೆ ಆದರೆ ನಮ್ಮ ಈ ವಿಷಯಕ್ಕಾಗಿ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆ ಆದರೆ ಸ್ಟಾರ್ ರೂಪಾಂತರಕ್ಕೆ ನಿಮ್ಮ ಡೆಲ್ಟಾ ಇದು ವಾಸ್ತವವಾಗಿ ಸ್ಟಾರ್ ಪರಿವರ್ತನೆಗೆ ಡೆಲ್ಟಾ ಆಗಿದೆ ಈಗ ಡೆಲ್ಟಾದಿಂದ ಸ್ಟಾರ್ ಗೆ R1R2 R3 ಇದೆ ಎಂದು ಭಾವಿಸಿದರೆ ಮತ್ತು ಸ್ಟಾರ್ Ra ಅಭಿವ್ಯಕ್ತಿ ಏನು Rbಯ ಅಭಿವ್ಯಕ್ತಿ ಏನು Rc ಅಭಿವ್ಯಕ್ತಿ ಏನು ಆದ್ದರಿಂದ ನೀವು ಅದನ್ನು ಹೇಗೆ ಮಾಡುತ್ತೀರಿ ಈಗ ಸ್ಟಾರ್ ನಿಂದ ಡೆಲ್ಟಾಗೆ ರೂಪಾಂತರಗೊಳ್ಳುತ್ತಿದೆ ನಾನು ಈಗ ಸ್ಟಾರ್ ನೆಟ್ವರ್ಕ್ ಹೊಂದಿದ್ದೇನೆ ನಾನು ಮಾಡಬೇಕಾಗಿರುವುದು ನಾನು Δ ನೆಟ್ವರ್ಕ್ಗೆ ಕನ್ವೇಯರ್ ಮಾಡಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ 45 46 ಮತ್ತು 47 ಸಮೀಕರಣದಿಂದ ಮಾಡಿದ ಸಮಾನವಾದ Δ ನೆಟ್ವರ್ಕ್ ಅನ್ನು ನಿಮ್ಮ ಸ್ಟಾರ್ ನೆಟ್ವರ್ಕ್ಗಾಗಿ ನೀವು ಏನು ಮಾಡುತ್ತೀರಿ ಇಲ್ಲಿ ನಾವು R1R2 R3 ಎಲ್ಲಾ 3 ಅಭಿವ್ಯಕ್ತಿಗಳನ್ನು ಹೊಂದಿದ್ದೇವೆ R1R2R2R3R1R3 ಮೊತ್ತವನ್ನು ಕಂಡುಹಿಡಿಯಿರಿ ನೀವು R1R2 ಗುಣಿಸಿದಾಗ R2R3 ಗುಣಿಸಿದಾಗ ಮತ್ತು R1R3 ಸಹ ಗುಣಿಸಿದಾಗ ನಾವು ಹಾಗೆ ಮಾಡಿದರೆ ನಂತರ R1R2R2R3R3R1 ನಾವು ಸರಳೀಕರಿಸಿದರೆ Ra Rb Rc Ra Rb Rc Ra Rb Rc 2 ಸಿಗುತ್ತದೆ ಆದ್ದರಿಂದ Ra Rb Rc ರದ್ದುಗೊಳ್ಳುತ್ತದೆ R2 Ra Rb Rc Ra Rb Rcಆಗುತ್ತದೆ ಈಗ ಅದನ್ನು ಮಾಡಿದರೆ ಈಗ 2 46 ಮತ್ತು 2 47 ರ ಸಮೀಕರಣದಿಂದ 2 48 ಅನ್ನು ಭಾಗಿಸುವುದರಿಂದ ಏನನ್ನು ಪಡೆಯುತ್ತೇವೆ ಈ ಸಮೀಕರಣ 48 ಅನ್ನು ಪ್ರತಿ 46 ರಿಂದ ಈ ರೀತಿ ಭಾಗಿಸಿ ನಿಮ್ಮ ಸಮೀಕರಣ 45 46 ಮತ್ತು 47 ಭಾಗಿಸಿ ಇವುಗಳನ್ನು ಪಡೆಯುವ ಸರಳ ಮಾರ್ಗವೆಂದರೆ ನೀವು ಇದನ್ನು ಪಡೆದುಕೊಂಡಿದ್ದೀರಿ ಈಗ ಸಮೀಕರಣ 48 ಅನ್ನು 45 46 ಮತ್ತು 47 ರ ಸಮೀಕರಣದಿಂದ ಭಾಗಿಸಿ ಆದ್ದರಿಂದ ಮೊದಲು 48 ರಿಂದ ಸಮೀಕರಣ 45 ಅನ್ನು ಭಾಗಿಸಿ ನಂತರ ನೀವು ಏನು ಪಡೆಯುತ್ತೀರಿ ನಿಮ್ಮ Ra R1R2R2R3R3R1R1 ಮತ್ತು Rb R1R2R2R3R3R1R2 ಮತ್ತು Rc R1R2R2R3R3R1R3 ಆದರೆ ಹೇಗೆ ನೆನಪಿಟ್ಟುಕೊಳ್ಳುವುದು ನಾನು ಅದನ್ನು ಸರಳಗೊಳಿಸುತ್ತೇನೆ ಈ ರೀತಿಯಾಗಿ ನೀವು ಇದನ್ನು ಮಾಡಿದರೆ R1R2R2R3R3R1 ಎಲ್ಲಾ ಪ್ರಕರಣದ ಅಂಶವು ಒಂದೇ ಆಗಿರುತ್ತದೆ ಈ ಎಲ್ಲಾ ಪ್ರಕರಣದ ಅಂಶವು Ra R1 Rb R2 ಮತ್ತು Rc R3 ಒಂದೇ ಆಗಿರುತ್ತದೆ ಆದ್ದರಿಂದ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ಸ್ಟಾರ್ ನಿಂದ Δ ರೂಪಾಂತರ ಆದ್ದರಿಂದ ಇದು ನೀವು ಇದನ್ನು ನೋಡಿದರೆ Ra Rb ಮತ್ತು Rc ಎಂದು ಕರೆಯುವಿರಿ ನೀವು Ra ನೋಡಿದರೆ Ra ವಾಸ್ತವವಾಗಿ ಅದು ಬರುವ ಅಂಶವು ಒಂದೇ ಆಗಿರುತ್ತದೆ R1R2 R3 ಮತ್ತು R1R2 ಮತ್ತು ನಂತರ R2R3 ಮತ್ತು R3R1 R1 ಎಂದು ಬರುತ್ತದೆ ಆದ್ದರಿಂದ ಇದನ್ನು ಹೇಗೆ ನೆನಪಿಟ್ಟುಕೊಳ್ಳುವುದು ಆದ್ದರಿಂದ ಪ್ರಶ್ನೆಯೆಂದರೆ ಉದಾಹರಣೆಗೆ ಮೊದಲನೆಯದಾಗಿ ನಾನು Ra ತೆಗೆದುಕೊಳ್ಳುತ್ತಿದ್ದೇನೆ Ra ನಾವು ಅದರಲ್ಲಿ ಏನು ಮಾಡುತ್ತಿದ್ದೇವೆ ಇದು ನಿಮ್ಮ R1R2 ಈ ಅಂಶ ಸಾಮಾನ್ಯವಾಗಿದೆ R1R2 R2R3 R3R1 ಇದನ್ನು R1 ನಿಂದ ಭಾಗಿಸಿ ಆದ್ದರಿಂದ ಇದು ಇಲ್ಲಿ ವಿರುದ್ಧ ಪದವಾಗಿದೆ ಇದನ್ನು R1 ನಿಂದ ಭಾಗಿಸಲಾಗಿದೆ ಈಗ ಇನ್ನಷ್ಟು ಸರಳೀಕರಣ ನಾವು ಹೇಗೆ ಮಾಡುತ್ತೇವೆ ಇದನ್ನು R1 ನಿಂದ ಭಾಗಿಸಿ ಆದ್ದರಿಂದ ಇದು R2 ಆಗುತ್ತದೆ ಮತ್ತು ಇದು ನಿಮ್ಮ R2R3 R1 ಜೊತೆಗೆ R3 ಆಗಿದೆ ಅಂದರೆ Ra R2 R3 R2R3 R1 ನಂತೆ ನಾನು ಬರೆಯಬಲ್ಲೆ ಇದರರ್ಥ ಇದನ್ನು ನೆನಪಿಟ್ಟುಕೊಳ್ಳುವುದು Ra ಏನು ಮಾಡಬಹುದು ತುಂಬಾ ಸರಳವೆಂದರೆ R1R2 R2R3 R3R1 ಅನ್ನು R1ನಿಂದ ವಿರುದ್ಧವಾಗಿ ಭಾಗಿಸಿ ಇನ್ನೊಂದು ಮಾರ್ಗವೆಂದರೆ Ra ಈ R ಪಕ್ಕದ ಶಾಖೆ ಮೊತ್ತ ಪಕ್ಕದ ಶಾಖೆ R2 R3 R2R3 ಅನ್ನು ಈ ವಿರುದ್ಧ ಶಾಖೆ R1 ನಿಂದ ಭಾಗಿಸಲಾಗಿದೆ ಆದ್ದರಿಂದ R2 R3 R2R3 R1 ಈ ರೀತಿ ಸಹ ಇದನ್ನು ನೆನಪಿಸಿಕೊಳ್ಳಬಹುದು ನನ್ನ ಪ್ರಕಾರ ಇದು R1 ಎರಡರಲ್ಲಿ ಇರುವ ಸರಳ ಮಾರ್ಗವಾಗಿದೆ R2R3 ಸಾಮಾನ್ಯವಾಗಿದೆ ಅಂಶವು ಸಾಮಾನ್ಯವಾಗಿದೆ ಆದ್ದರಿಂದ Ra ಒಮ್ಮೆ R1 R ಅನ್ನು ತೆಗೆದುಕೊಂಡಾಗ Ra R1R2 R2R3 R3R1 ಅನ್ನು ಪಡೆಯಬೇಕು ಇದು R1 ನಿಂದ ಭಾಗಿಸಲ್ಪಟ್ಟಿದೆ ಅಂತೆಯೇ ನೀವು Rb ಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಅದೇ ರೀತಿ ಅಂಶವು ಸಾಮಾನ್ಯವಾಗಿದೆ ಅದು R2 ನಿಂದ ಭಾಗಿಸಲ್ಪಡುತ್ತದೆ ಅದೇ ರೀತಿ ನೀವು Rc ತೆಗೆದುಕೊಂಡಾಗ ಆ ಅಂಶವನ್ನು ಸಾಮಾನ್ಯವಾಗಿ R3 ನಿಂದ ಭಾಗಿಸಲಾಗುತ್ತದೆ ತುಂಬಾ ಸರಳ ಇಲ್ಲದಿದ್ದರೆ Ra R2 R3 R2R3 R1 ಆಗಿ ಸರಳಗೊಳಿಸಿದ ನಂತರ ನೋಡಿ ನೀವು ಅದೇ ರೀತಿ Rb ಮತ್ತು Rc ರೀತಿಯಲ್ಲಿ ನೀವು ಅದನ್ನು ಸುಲಭವಾಗಿ ಮಾಡಬಹುದು ಆದ್ದರಿಂದ ನಿಮಗೆ ಬೇಕಾದ ರೀತಿಯಲ್ಲಿ ಇದು ತುಂಬಾ ಸುಲಭ ಆದರೆ ಇದು ಯಾವಾಗಲೂ ಸರಳವಾದದ್ದು ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ನೀವು ತೆಗೆದುಕೊಳ್ಳುವ ಉತ್ಪನ್ನ R1R2 R2R3 R3R1 ಉತ್ಪನ್ನ ಮತ್ತು ಇದು ಎಲ್ಲದಕ್ಕೂ ಸಾಮಾನ್ಯವಾಗಿದೆ Ra Rb Rc ಅಂಶ ಸಾಮಾನ್ಯವಾಗಿದೆ ಆದ್ದರಿಂದ ಅದು Ra ಆಗಿರುವಾಗ ವಿರುದ್ಧ ಶಾಖೆಯು R1 ಆಗಿದೆ ಇದನ್ನು R1 ನಿಂದ ಭಾಗಿಸಲಾಗಿದೆ Rb ಗೆ ಬರುವ ಯಾವುದೇ ಅಂಶವನ್ನು R2 ಅಂಶದಿಂದ ಭಾಗಿಸಿ ಒಂದೇ ಆಗಿರುತ್ತದೆ ಅಂತೆಯೇ ನೀವು Rc ಯಾವುದೇ ಅಂಶವನ್ನು ಸಾಮಾನ್ಯವಾಗಿ R3 ನಿಂದ ಭಾಗಿಸಿ ಸರಳವಾದದ್ದು ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅದನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಈ ವಿಷಯವನ್ನು ಹೇಗೆ ಮಾಡಬೇಕೆಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಆದ್ದರಿಂದ ಇದು ಸ್ಟಾರ್ ನಿಂದ Δ ಪರಿವರ್ತನೆ ಆದ್ದರಿಂದ Δ ನೆಟ್ವರ್ಕ್ನಲ್ಲಿನ ಪ್ರತಿ ರೆಸಿಸ್ಟರ್ ಅನ್ನು ನಾನು ಅಂಡರ್ಲೈನ್ ಮಾಡಿದ್ದೇನೆ ಅದು ಸ್ಟಾರ್ ಪ್ರತಿರೋಧದ ಎಲ್ಲಾ ಸಂಭವನೀಯ ಉತ್ಪನ್ನಗಳ ಮೊತ್ತವಾಗಿದ್ದು ಒಂದು ಸಮಯದಲ್ಲಿ ಎರಡು ವಿರುದ್ಧ ಸ್ಟಾರ್ ಪ್ರತಿರೋಧದಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ನಿಮಗೆ ಸುಲಭವಾಗಿದೆ ಈ ಸಂದರ್ಭದಲ್ಲಿ Δ ಮತ್ತು ಸ್ಟಾರ್ ನೆಟ್ವರ್ಕ್ಗಳು ಸಮತೋಲಿತವೆಂದು ಹೇಳಿದರೆ ಮತ್ತು R1R2 R3 R ಸ್ಟಾರ್ ಮತ್ತು ಎಲ್ಲವೂ ಸಮಾನವಾಗಿದ್ದಾಗ ಅದನ್ನು ಸಮತೋಲನ ನೆಟ್ವರ್ಕ್ ಎಂದು ಹೇಳಲಾಗುತ್ತದೆ ಮತ್ತು RaRbRc R lrmΔ ಆದ್ದರಿಂದ ಅದು ಸಮೀಕರಣ 53 ಆಗಿದೆ ಆದ್ದರಿಂದ ಈ ಸ್ಥಿತಿಯಲ್ಲಿ ಎಲ್ಲಾ R ಅನ್ನು ಒಂದೇ ಮತ್ತು R Δ ಮತ್ತು R ಸ್ಟಾರ್ ಅನ್ನು ಎಲ್ಲಾ R ಒಂದೇ ರೀತಿ ಮಾಡಿದರೆ ಪರಿವರ್ತನೆ ನೀವು ಹೇಳುವಾಗ R ಸ್ಟಾರ್ R Δ 3 ಆಗಿರುತ್ತದೆ ಎಂದು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಡೆಲ್ಟಾವನ್ನು ಸ್ಟಾರ್ ಗೆ ಮಾಡುವಾಗ ಮತ್ತೆ ಸ್ಟಾರ್ ಅನ್ನು ಡೆಲ್ಟಾಕ್ಕೆ ಮಾಡಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ R ಸ್ಟಾರ್ R lrmΔ 3 R lrmΔ 3 R lrmಸ್ಟಾರ್ ಆಗಿರುತ್ತದೆ ಆದ್ದರಿಂದ ಈ ಸಮೀಕರಣದಿಂದ ಅದು ಇದಕ್ಕೆ ವಿರುದ್ಧವಾಗಿರುತ್ತದೆ R Δ 3R lrmಸ್ಟಾರ್ ಆದ್ದರಿಂದ ಇದು ಉತ್ತಮವಾಗಿದೆ ಅದು ಎಲ್ಲಾ R1 R2 R3 Ra Rb Rc ಎಲ್ಲಾ ಸಮಾನವಾಗಿರುತ್ತದೆ ಆ ಸಂದರ್ಭದಲ್ಲಿ ನಾವು ಬದಲಿ ಮಾಡಿದರೆ ಮತ್ತು ಅದು ಅಷ್ಟೆ ಆದ್ದರಿಂದ ಸ್ಟಾರ್ ಅಥವಾ Δ ನೆಟ್ವರ್ಕ್ಗಳು ತಾವಾಗಿಯೇ ಸಂಭವಿಸುತ್ತವೆ ಅಥವಾ ದೊಡ್ಡ ನೆಟ್ವರ್ಕ್ನ ಒಂದು ಭಾಗವಾಗಿದೆ ನಿಮ್ಮ 3 ಫೇಸ್ ನೆಟ್ವರ್ಕ್ ಹೊಂದಾಣಿಕೆಯ ನೆಟ್ವರ್ಕ್ಗಳು ಮತ್ತು ವಿದ್ಯುತ್ ಫಿಲ್ಟರ್ಗಳಲ್ಲಿ ಬಳಸುತ್ತೇವೆ ನಾವು 10 ನೇ ಕೋರ್ಸ್ನಲ್ಲಿ 3 ಫೇಸ್ ಸರ್ಕ್ಯೂಟ್ ಕಲಿಯುವಾಗ ಸ್ಟಾರ್ Δ ನೋಡುತ್ತೇವೆ ಆದ್ದರಿಂದ ಉದಾಹರಣೆ ತೆಗೆದುಕೊಳ್ಳೋಣ ಆದ್ದರಿಂದ ರೇಖಾಚಿತ್ರ 44 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ಸಮಾನ ಪ್ರತಿರೋಧ Rab ಮತ್ತು ಅದರಿಂದ ವಿತರಿಸಲ್ಪಟ್ಟ ಶಕ್ತಿಯನ್ನು ಹುಡುಕಿ ಆದ್ದರಿಂದ ನೀವು ಕಂಡುಹಿಡಿಯಬೇಕಾದ ಸಂದರ್ಭದಲ್ಲಿ ಇದು ನಿಜವಾಗಿ ಟರ್ಮಿನಲ್ ಆಗಿದೆ ಇದು ನಿಜವಾಗಿ b ಟರ್ಮಿನಲ್ ಮತ್ತು ವೋಲ್ಟೇಜ್ ಮೂಲವನ್ನು ನೀಡಲಾಗಿದೆ ಮತ್ತು ಈ ಸರ್ಕ್ಯೂಟ್ನ Rab ಸಮಾನ ಪ್ರತಿರೋಧ ಯಾವುದು ಎಂಬುದನ್ನು ಮೊದಲು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಅದನ್ನು ಹೇಗೆ ಮಾಡುತ್ತೇವೆ ಈಗ 10 ಮತ್ತು 6Ω ವಾಸ್ತವವಾಗಿ ಸರಣಿಯಲ್ಲಿವೆ ಆದ್ದರಿಂದ ಇದು 10 6 ಆಗಿರುತ್ತದೆ ಆದ್ದರಿಂದ 10 ಮತ್ತು 6 ಇವು ಸರಣಿಯಲ್ಲಿ R ಗೆ ಇರುತ್ತವೆ ಆದ್ದರಿಂದ ಇದು 16 ವೋಲ್ಟ್ ಆಗಿರುತ್ತದೆ ಮತ್ತು ಅದರೊಂದಿಗೆ 48 ಸಮಾನಾಂತರವಾಗಿರುತ್ತದೆ ಆದ್ದರಿಂದ 16 ಎನ್ನುವುದು 48 ಕ್ಕೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ 1 ಅದು ಏನೇ ಬಂದರೂ 16 48 16 48 Ω ಆಗಿರುತ್ತದೆ ಆದ್ದರಿಂದಮುಂದಿನದು ಅದೇ ವಿಷಯ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ 10 6 ಈ ವಿಷಯ ಮತ್ತು 48 ಅನ್ನು ನೋಡಿದರೆ ಈಗ ನೋಡಿದರೆ 10 ಮತ್ತು 6 ಸರಣಿಯಲ್ಲಿದೆ ಎಂದು ನಾನು ಹೇಳಿದೆ ಆದ್ದರಿಂದ 16 ಮತ್ತು 48 ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಈ 48 ಮತ್ತು 16 ಸಮಾನಾಂತರ ಸಮಾನವಾಗಿರುತ್ತದೆ 12Ω ಆಗುತ್ತಿದೆ ಅಂದರೆ ಸರ್ಕ್ಯೂಟ್ ಈ ರೀತಿ ಬರುತ್ತಿದೆ 12 Ω ತದನಂತರ ಮತ್ತೆ 12Ω 18Ω ರೊಂದಿಗೆ ಸರಣಿಯಲ್ಲಿದೆ ಏಕೆಂದರೆ 18Ω ಪ್ರತಿರೋಧವು ಇಲ್ಲಿದೆ ಆದ್ದರಿಂದ ಇಲ್ಲಿ ಅದು 12 ಮತ್ತು 18 ಆಗಿದೆ ಆದ್ದರಿಂದ 15Ωಗೆ ಸಮಾನಾಂತರವಾಗಿರುವ ಒಟ್ಟು 30 Ω ಆದ್ದರಿಂದ 15 30 15 30 ಆದ್ದರಿಂದ 10 Ω ಗೆ ಸಮಾನವಾಗಿರುತ್ತದೆ ಮತ್ತು ವಿತರಿಸಿದ ಶಕ್ತಿಯು v2 Rab ಅನ್ನು ತಿಳಿದಿರುತ್ತದೆ ಏಕೆಂದರೆ ಇದು ವಾಸ್ತವವಾಗಿ Rab ಸಮಾನ ಪ್ರತಿರೋಧವಾಗಿದೆ ಏಕೆಂದರೆ ಈ ಟರ್ಮಿನಲ್ a ಮತ್ತು ಈ ಟರ್ಮಿನಲ್ b ಆಗಿರುತ್ತದೆ ಇದು ವಾಸ್ತವವಾಗಿ a ಇದು ಟರ್ಮಿನಲ್ b ಆಗಿದೆ ಆದ್ದರಿಂದ ಈ ಸಮಾನ Rab ಆದ್ದರಿಂದ Rab 10 Ω ಏಕೆಂದರೆ 3015 1530 ಆದ್ದರಿಂದ 10 ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ವಾಸ್ತವವಾಗಿ 40 ವ್ಯಾಟ್ ಆಗಿದೆ ಆದ್ದರಿಂದ ಇದರಿಂದ ವಿತರಿಸಲ್ಪಟ್ಟ ಶಕ್ತಿ ಕೇವಲ 40 ವ್ಯಾಟ್ ಆಗಿದೆ ಈಗ ಮುಂದಿನ ಹಂತದಲ್ಲಿ Δ ನೆಟ್ವರ್ಕ್ ಅನ್ನು ಸಮಾನ ಸ್ಟಾರ್ ನೆಟ್ವರ್ಕ್ಗೆ ಪರಿವರ್ತಿಸುವ ಇದು ಇನ್ನೊಂದು ವಿಷಯ ಅದು Ra 15 Ω Rb 20 Ω ಮತ್ತು Rc 25 Ω ಸ್ಟಾರ್ ಅನ್ನು lrmΔಗೆ ಪರಿವರ್ತಿಸಬೇಕು ಆದ್ದರಿಂದ ಇದನ್ನು ವಾಸ್ತವವಾಗಿ R1 R2 R3 ಚಿತ್ರಿಸಲಾಗಿದೆ ಆದ್ದರಿಂದ ನಿಮ್ಮ ಈ ವಿಷಯಕ್ಕಾಗಿ ಸ್ವಲ್ಪ ತಡೆಯಿರಿ ಇದು Rc ತಿಳಿದಿದೆ ಆದ್ದರಿಂದ ಇದು abc ಅಥವಾ a b c ಎಲ್ಲವನ್ನೂ ಗುರುತಿಸಲಾಗಿದೆ ಆದ್ದರಿಂದ a ನಿಂದ b ಗೆ ವಾಸ್ತವವಾಗಿ ಇಲ್ಲಿ ಇದು Rc ಮತ್ತು ಈ ಶಾಖೆ Ra ಗಾಗಿ Δ ಆಗಿದೆ ಮತ್ತು ಈ ಶಾಖೆಯು ಈ ವಿಷಯಕ್ಕೆ Rb ಆಗಿದೆ ಆದ್ದರಿಂದ ಇದು 25 Ω 15 Ω ಮತ್ತು 20 Ω ಆಗಿದೆ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ ಆದ್ದರಿಂದ ಈಗ ನಾವು 45 46 ಮತ್ತು 47 ಸಮೀಕರಣವನ್ನು ಬಳಸಿದರೆ ಆದ್ದರಿಂದ R1 Rb Rc Ra Rb Rc ಆಗಿರುತ್ತದೆ Ra Rb Rc ಎಲ್ಲವನ್ನೂ ಪಕ್ಕದ ಮೂಲಕ ನೀಡಲಾಗುತ್ತದೆ ಮತ್ತು ನಂತರ ಉತ್ಪನ್ನವನ್ನು Ra Rb Rc ಭಾಗಿಸಲಾಗಿದೆ ಆದ್ದರಿಂದ ಇದು Ra ಆಗಿದೆ Rb Rc ಕ್ಷಮಿಸಿ Rb Rc Ra Rb Rc ಏನಾದರೂ ಅದು 20 25 15 20 25 ಇದು 25 3Ω ಆಗಿರುತ್ತದೆ ಅಂತೆಯೇ R2 Rc Ra ಮತ್ತು ಛೇದವನ್ನು ಸ್ಥಿರಗೊಳಿಸಲಾಗಿದೆ ಆದ್ದರಿಂದ 25 15 60 ಆದ್ದರಿಂದ 254 Ω ಕ್ಷಮಿಸಿ ಮತ್ತು R3 Ra Rb ಮತ್ತು ಛೇದವನ್ನು ಸ್ಥಿರಗೊಳಿಸಲಾಗಿದೆ ಆದ್ದರಿಂದ ಇದು ಒಟ್ಟು 60 ಆದ್ದರಿಂದ 15 2060 ಆದ್ದರಿಂದ 5 Ω ಅದು ಸ್ಟಾರ್ ಪರಿವರ್ತನೆಗೆ ಡೆಲ್ಟಾ ಆಗಿದೆ ಆದ್ದರಿಂದ R1 R2 R3 ಸ್ಟಾರ್ ಅನ್ನು lrmΔ ಗೆ ಪರಿವರ್ತಿಸಲು ಪ್ರಯತ್ನಿಸಿದರೆ ಅದೇ ಮೌಲ್ಯವು Ra Rb Rc ಅನ್ನು ಪಡೆಯುತ್ತದೆ ಈಗ ಇನ್ನೊಂದು ವಿಷಯವೆಂದರೆ T ನೆಟ್ವರ್ಕ್ T ರೂಪಾಂತರ ಎಂದರೆ ಅದು ಸ್ಟಾರ್ ನೆಟ್ವರ್ಕ್ ಆದ್ದರಿಂದ ರೇಖಾಚಿತ್ರ 48 ರಲ್ಲಿ T ನೆಟ್ವರ್ಕ್ ಸ್ಟಾರ್ ಅನ್ನು Δ ನೆಟ್ವರ್ಕ್ಗೆ ಪರಿವರ್ತಿಸಿ ಆದ್ದರಿಂದ ಇದು ಸ್ಟಾರ್ ಆದ್ದರಿಂದ ಅದನ್ನು lrmΔ ಗೆ ರೂಪಾಂತರ ಮಾಡುವುದು ಆದ್ದರಿಂದ ಸ್ವಲ್ಪ ತಡೆಯಿರಿ ಇದು a b ಮತ್ತು c ಇದು T ನೆಟ್ವರ್ಕ್ ಸ್ಟಾರ್ ನೆಟ್ವರ್ಕ್ R1 R2 ಮತ್ತು R3 ಎಲ್ಲವನ್ನು 10 Ω 20Ω ಮತ್ತು 30 Ω ನೀಡಲಾಗಿದೆ ಈಗ Δ ಅದನ್ನು ಮಾಡಲು ಪ್ರಯತ್ನಿಸುವಾಗ ಆದ್ದರಿಂದ ಇದು R1 ಆಗಿದ್ದರೆ ಇದು ನಿಜವಾಗಿ R1 ಆಗಿದೆ ಮತ್ತು ಇದು R2 ಎಂದು ನಾನು ಭಾವಿಸುತ್ತೇನೆ ಮತ್ತು ಇದು R3 ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ನೀವು ಅದನ್ನು lrmΔ ಗೆ ಪರಿವರ್ತಿಸಬೇಕು ಆದ್ದರಿಂದ Ra ಅದನ್ನು ತೆಗೆದುಕೊಳ್ಳುತ್ತದೆ ಎಲ್ಲಾ ಉತ್ಪನ್ನ R1R2 R2R3 R3R1 ಅನ್ನು ನೀವು ನೋಡಿದ ಸ್ಟಾರ್ ನ ವಿರುದ್ಧ R ನಿಂದ ಭಾಗಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೇವಲ 1 ನಿಮಿಷ ನಾನು ಯಾವುದೇ ತಪ್ಪನ್ನು ಮಾಡಬಾರದು ಆದ್ದರಿಂದ ಇದು R1 ಇದು R2 ಇದು R3 ಈಗ ಅದು ಸರಿ ಆದ್ದರಿಂದ ಈಗ ಇದು R1 ಇದು R2 ಇದು R3 ಆಗಿದೆ ಆದ್ದರಿಂದ ಸ್ಟಾರ್ ಅನ್ನು ನೀಡಲಾಗಿದೆ ಆದ್ದರಿಂದ ನಾವು ಅದನ್ನು Δ ಮಾಡಬೇಕು ಆದ್ದರಿಂದ Ra R1R2 R2R3 R3R1 ಅನ್ನು ಆ ವಿರುದ್ಧ ಪದ R1 ನಿಂದ ಭಾಗಿಸಲಾಗಿದೆ ಎಂದು ನಮಗೆ ತಿಳಿದಿದೆ ಅದೇ ರೀತಿ Rb Rc ನಮಗೆ ಎಲ್ಲಾ ಮೌಲ್ಯಗಳು R1 R2 R3 ನೀಡಲಾಗಿದೆ ಆದ್ದರಿಂದ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಸಮೀಕರಣ 49 50 ಮತ್ತು 51 ರಲ್ಲಿ ನೋಡಿ Ra R1R2 R2R3 R3R1 R1 ಆದ್ದರಿಂದ ಕೇವಲ 10 20 20 30 30 10 ಅನ್ನು 10 ರಿಂದ ಭಾಗಿಸಿ ಆದ್ದರಿಂದ 110 Ω ಬರುತ್ತದೆ ಅದೇ ರೀತಿ Rb ಅಂಶವನ್ನು R2 20 ರಿಂದ ಭಾಗಿಸಲಾಗುತ್ತದೆ ಆದ್ದರಿಂದ 55 Ω ಮತ್ತು ಇದು ನಿಮ್ಮ ಅಂಶ ಒಂದೇ ಆಗಿರುತ್ತದೆ R3 30 ರಿಂದ ಭಾಗಿಸಿದಾಗ ಅದು 110 3Ω ಆಗಿರುತ್ತದೆ ಆದ್ದರಿಂದ ರೇಖಾಚಿತ್ರ 50 ರಲ್ಲಿನ ನೆಟ್ವರ್ಕ್ ನಲ್ಲಿ Rab ಅನ್ನು ಕಂಡುಹಿಡಿಯಬೇಕು ಮತ್ತು ಇಲ್ಲಿ ಒಂದು ವಿಷಯವೆಂದರೆ ಒಂದು ಸಣ್ಣ ದೋಷವಿದೆ ಆದ್ದರಿಂದ ಇದು ವಾಸ್ತವವಾಗಿ ನಾವು Rab ಅನ್ನು ಕಂಡುಹಿಡಿಯಬೇಕಾಗಿದೆ ಇದರರ್ಥ ಈ Rab ಇಲ್ಲಿದೆ ನಿಮಗೆ ತಿಳಿಯುತ್ತದೆ ನಾನು ಇದನ್ನು ಅಳಿಸಿ ಹಾಕುತ್ತೇನೆ ಇದು ಇಲ್ಲಿ ಇಲ್ಲ ಆದ್ದರಿಂದ ನಾನು Rab ಅನ್ನು ಅಳಿಸಿ ಹಾಕುತ್ತೇನೆ ಆದ್ದರಿಂದ ನಾನು ರೇಖಾಚಿತ್ರದಲ್ಲಿ ಅದನ್ನು ಇಲ್ಲಿಯೂ ತಪ್ಪಾಗಿ ಮಾಡಿದ್ದೇನೆ ಎಂದು ತಿಳಿಯುತ್ತದೆ ಆದರೆ ನೀವು ಈ Rab ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅದನ್ನು ಕಂಡುಹಿಡಿಯುವುದು ಹೇಗೆ ಆದ್ದರಿಂದ ಮತ್ತು I ವಿದ್ಯುತ್ ವೋಲ್ಟೇಜ್ ಮೂಲವನ್ನು 50 ನೀಡಲಾಗಿದೆ ಆದ್ದರಿಂದ 24 Ω 20 Ω ಮತ್ತು 10 Ω ರೆಸಿಸ್ಟರ್ Δ ಸಂಪರ್ಕಗೊಂಡಿದೆ ಮತ್ತು ಸರಳತೆಗಾಗಿ Δ ನೆಟ್ವರ್ಕ್ ಭಾಗವನ್ನು ಸ್ಟಾರ್ ಗೆ ಪರಿವರ್ತಿಸಿ 20 Ω 24Ω 20Ω ಮತ್ತು 10Ω ಆಗಿರಬಹುದು ಆದ್ದರಿಂದ 24Ω 20Ω ಮತ್ತು 10Ω ಇದು ಮೂಲತಃ ನಿಮ್ಮ Δ ಏಕೆಂದರೆ c ಮತ್ತು c ನೀವು ಈ ರೀತಿ ಮಾಡಿದರೆ ಅದು Δ ಸಂಪರ್ಕವಾಗಿದೆ ಇದನ್ನು ಚೌಕದಂತೆ ಮಾಡಲಾಗಿದೆ ಆದರೆ ಇದು Δ lrm ಏಕೆಂದರೆ ಇಲ್ಲಿ ನೀವು ಈ ರೀತಿಯಾಗಿ ಇದನ್ನು ಮಾಡಬಹುದು ನಾನು ಮಾತ್ರ ಈ ಭಾಗವನ್ನು ಚಾಲನೆ ಮಾಡಿದ್ದೇನೆ ಎಂದು ಭಾವಿಸೋಣ ಇದು c ಮತ್ತು ಇದು ನಿಮ್ಮ ಟರ್ಮಿನಲ್ ನಾನು ನಿಜವಾಗಿ ಇದನ್ನು ಮಾಡಬೇಕು a︲ b︲ ನಂತರ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಇಲ್ಲಿ ಅದು a︲ ಇಲ್ಲಿ ಅದು b︲ ಮತ್ತು ಇದು 10 Ω ಮತ್ತು ಇದು 100 Ω ಮತ್ತು ಇಲ್ಲಿ 30 Ω ಸಂಪರ್ಕಗೊಂಡಿದೆ ಮತ್ತು ಇಲ್ಲಿ 50 Ω ಅನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ Δ ಆದ್ದರಿಂದ 10 24 20 ಆದ್ದರಿಂದ ಅದನ್ನು ಸ್ಟಾರ್ ಆಗಿ ಪರಿವರ್ತಿಸಬೇಕು ಆದ್ದರಿಂದ ಅದನ್ನು ಸ್ಟಾರ್ ಆಗಿ ಪರಿವರ್ತಿಸುವುದು ಹೇಗೆ ಎಂದು ನಿಮಗೆ ಈಗ ತಿಳಿಯಬಹುದು ನಾನು ಈಗ ನೇರವಾಗಿ ಮೌಲ್ಯಗಳನ್ನು ನೀಡುತ್ತೇನೆ ಅಂತಹ ಸಮಯದಲ್ಲಿ ನೀವು ಸುಲಭವಾಗಿ ಮಾಡಬಹುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಅದನ್ನು ಸರಿಯಾಗಿ ಸ್ವಚ್ಛಗೊಳಿಸುತ್ತೇನೆ ಆ ಸಂದರ್ಭದಲ್ಲಿ ನೀವು ಈ ಎಲ್ಲ ಪರಿವರ್ತನೆ ಮಾಡಿದರೆ ಮತ್ತು ಇದೆಲ್ಲವನ್ನೂ ಮಾಡಿದರೆ ಕೆಲವು ಸರಣಿಗಳು ಆರಂಭಗೊಳ್ಳುತ್ತವೆ ಆದ್ದರಿಂದ ನೀವು ಮಾಡಿದರೆ ಅದು ನಿಮ್ಮ 8 888 ಈ ಬದಿಗೆ ಬರುತ್ತದೆ ಏಕೆಂದರೆ ನಾವು ಅದನ್ನು ಮಾಡಿದ ಕೂಡಲೇ ನಿಮ್ಮ 24 20Ω ಅಥವಾ Δ ದಿಂದ ಸ್ಟಾರ್ ಗೆ ನೀವು ನೋಡುತ್ತೀರಿ ಆದ್ದರಿಂದ ಅದು 13 ಆಗುತ್ತದೆ ಮತ್ತು ಇದರೊಂದಿಗೆ ಇದು 13Ω ಮತ್ತು ಈ ಶಾಖೆಯಾಗಿದೆ ನೀವು ಈ ಸ್ಟಾರ್ ಅನ್ನು ಮಾಡಿದ ತಕ್ಷಣ ನೀವು 13 ರೊಂದಿಗೆ ಈ ಒಂದು ಸ್ಟಾರ್ ಸಂಪರ್ಕವನ್ನು ಮಾಡಿದ ತಕ್ಷಣ ಸರಣಿಯಲ್ಲಿ ಕಂಡುಬರುತ್ತದೆ ಮತ್ತು ಇತರ 2 ವಿಷಯವೆಂದರೆ 8 8 ಬರುತ್ತದೆ ಆದ್ದರಿಂದ 4 4 ಬರಲಿದೆ ಆದ್ದರಿಂದ ಇದು ಈ ರೀತಿ ಬರುತ್ತದೆ ಎಂದು ನಿಮ್ಮ R1 ಹೇಳುತ್ತದೆ ಆದ್ದರಿಂದ ಇದು ಡೆಲ್ಟಾ ನಂತರ ಸ್ಟಾರ್ ಪರಿವರ್ತನೆಯಾಗಿದೆ ಮತ್ತು ಇದು ಇತರ ಎರಡು ಭಾಗ 8 88 ಮತ್ತು 3 703 ಆಗಿದೆ ಆದ್ದರಿಂದ ಈ 4 444 Ω ಸರಣಿ 13 ಆಗಿರುತ್ತದೆ ಮತ್ತು ಸರಣಿ 30 ಆಗಿರುತ್ತದೆ ಮತ್ತು ಇದು 50 ರಲ್ಲಿ ಸರಣಿಯಲ್ಲಿರುತ್ತದೆ ದಯವಿಟ್ಟು ಇದನ್ನು ನಿಮ್ಮದೇ ರೀತಿಯಲ್ಲಿ ಮಾಡಿ ಯಾವಾಗ ಇದನ್ನು lrmΔ ಆಗಿ ಮಾಡಿದಾಗ ಸ್ವಲ್ಪ ತಡೆಯಿರಿ ಇದು Δ ತಿಳಿದಿದ್ದರೆ ಆದ್ದರಿಂದ ಈ ವಿಷಯದ ಬಗ್ಗೆ ಮರೆತುಬಿಡಿ ಈ 10 ನಾನು ಇದನ್ನು 10 Ω ಎಂದು ಮಾಡಿದರೆ ಉದಾಹರಣೆಗೆ ಈ ವಿಷಯವನ್ನು ಮರೆತುಬಿಡಿ 10 Ω ನಂತರ ಇದು ನಿಮ್ಮ ಸ್ಟಾರ್ ಇದು ಸ್ಟಾರ್ ಇದು ಸ್ಟಾರ್ ಇದು R1 ಎಂದು ಭಾವಿಸೋಣ ಆದ್ದರಿಂದ 13 ರೊಂದಿಗೆ ಇಲ್ಲಿಗೆ ಏನೇ ಬರಲಿ ಅದು ಸರಣಿಯಲ್ಲಿರುತ್ತದೆ ಅದು ಇಲ್ಲಿಗೆ ಬರಲಿದೆ ಅದು ಸರಣಿಯಲ್ಲಿ 30 ಆಗಿರುತ್ತದೆ ಮತ್ತು ಇಲ್ಲಿಗೆ ಏನೇ ಬಂದರೂ ಅದು 40 ರಲ್ಲಿ ಸರಣಿಯಲ್ಲಿರುತ್ತದೆ ಅದು 4 44 8 88 ಅನ್ನು ಪಡೆದುಕೊಂಡಿದೆ ಇನ್ನೊಂದು ಅದು ಎಷ್ಟು ಎಂದು ನಾನು ನೋಡಬೇಕಾಗಿದೆ ಅದು ವಿಷಯ ಆದ್ದರಿಂದ ಹೇಗಾದರೂ ಇದನ್ನು ನಾನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ಈಗ ಬರುತ್ತಿದೆ ಇದು ಮತ್ತು ಇದು ಸಮಾನಾಂತರವಾಗಿರಬೇಕು ಆದ್ದರಿಂದ ಅದು 38 888 ಮತ್ತು 5 ಆಗಿದ್ದರೆ ಈ ಎರಡು ಸಮಾನಾಂತರವಾಗಿದ್ದರೆ ಅಲ್ಲಿ ಸಮಾನವಾಗಿ ಮಾಡಿ ಮತ್ತು ಇದು 13 4 44 17 44 ಮತ್ತು ಅಲ್ಲಿ ಸಮಾನ 22 555 ಆಗಿರುತ್ತದೆ ಇದು ಈ ರೀತಿಯದ್ದಾಗಿದೆ ಅದು 38 88 ಆಗಿದೆ ಇದು ಸರಣಿಯಲ್ಲಿದೆ 38 888 50 3 703 ಅನ್ನು 38 888 53 703 ರಿಂದ ಭಾಗಿಸಿದಾಗ ಅದು ನಿಜವಾಗಿ 22 555Ω ಬರುತ್ತದೆ ಆದ್ದರಿಂದ ಇದು ಸಮಾನಾಂತರವಾಗಿರುವುದರಿಂದ ಈ ನೋಡ್ ಸಾಮಾನ್ಯ ನೋಡ್ ಆಗಿರುವುದರಿಂದ ಅವು ಸಮಾನಾಂತರವಾಗಿರುತ್ತವೆ ಹಾಗಾಗಿ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಈಗ ಈ ಎರಡು 17 44 ಅನ್ನು ಸೇರಿಸಿ ಅದು 40 Ω ಎಂದು ತಿಳಿಯುತ್ತದೆ ಆದ್ದರಿಂದ ನೀವು ಇದನ್ನು ಸೇರಿಸಿದರೆ ಅದು ನಿಜವಾಗಿ 40Ω ಆಗಿರುತ್ತದೆ ಆದ್ದರಿಂದ i 5040 50 ವೋಲ್ಟ್ ಒಂದು ಮೂಲವಾಗಿದೆ ಆದ್ದರಿಂದ ವಿದ್ಯುತ್ 1 25 ಆಂಪಿಯರ್ ಆಗಿದೆ